ಈಗ ಮತ್ತೊಂದು ಉದಾಹರಣೆಯೊಂದಿಗೆ ಮತ್ತೆ ಬಂದಿದ್ದೇವೆ ಆದ್ದರಿಂದ ಇದು ಸರಣಿ RLC ಸರ್ಕ್ಯೂಟ್ ಎಂದು ತಿಳಿಯಿರಿ ಇದು R j L 1ω C ω 40 ಮತ್ತು L 0 2 Henry ಎಂದು ನೀಡಲಾಗಿದೆ C 0 0014 farad ಎಂದು ನೀಡಲಾಗಿದೆ ಆದ್ದರಿಂದ ಇದು ನಿಜವಾಗಿ 10 j10 ಆಗುತ್ತದೆ ಆದ್ದರಿಂದ 14 14 ಕೋನ 40o ಆಗುತ್ತದೆ ಆದ್ದರಿಂದ ಪರಿಮಾಣ √0 2 10 2 10 √ 2 ಆಗುತ್ತದೆ ಆದ್ದರಿಂದ 10 √ 2 14 14 ಮತ್ತು ಕೋನ tan inverse 1010 ಏಕೆಂದರೆ ಅದು 10 j 10 ಆಗಿದೆ ಆದ್ದರಿಂದ ಈ ಕೋನ tan inverse ಅಂದರೆ 45 o ಆಗುತ್ತದೆ ಇದು ಪ್ರತಿರೋಧ Z ಆಗಿದೆ ಈಗ sin ω t ಅನ್ನು ಉಲ್ಲೇಖಿಸಿದಂತೆ ಪರಿಗಣಿಸಿ ಇದು 100 sin 40 t ಎಂದಿದೆ ಆದ್ದರಿಂದ 100 sin 40 t 14 14 angle 45 Z ಆಗುತ್ತದೆ ಏಕೆಂದರೆ voltagecurrent impedance ಆಗಿರುತ್ತದೆ ಆದ್ದರಿಂದ ಅದು 100r10010 √ 210 0 707 7 07 ಆಗುತ್ತದೆ ಇದನ್ನು ಸುಮಾರು 7 1 ಎಂದು ಬರೆಯಬಹುದು ಕೋನವು 45 o ಆಗುತ್ತದೆ ಹಾಗಾಗಿ ಇದು sin 40 t 45 o ಎಂದಾಗುತ್ತದೆ ಯಾವಾಗಲೂ r ಫೇಸರ್ ಪ್ರಮಾಣವನ್ನು ಪರಿಗಣಿಸಿದಾಗ ಇದು ಗರಿಷ್ಠ ವೋಲ್ಟೇಜ್ ಆಗಿರುತ್ತದೆ rms ಮೌಲ್ಯವನ್ನು ಪರಿಗಣಿಸಿದಾಗ ಇದು 100√ 2 ಆಗುತ್ತದೆ ಇದು 50 √ 2 volt ಆಗುತ್ತದೆ ಪ್ರತಿರೋಧ 10 j 10 ಅಂದರೆ 10 √ 2 ಆಗುತ್ತದೆ ಆದ್ದರಿಂದ ವಿದ್ಯುತ್ 50 √ 210 √ 2 5 ampere ಆಗುತ್ತದೆ ಮತ್ತು ಇದು rms ರೂಪದಲ್ಲಿ ಇರುತ್ತದೆ rms ಮೌಲ್ಯವನ್ನು √ 2 ರಿಂದ ಗುಣಿಸಿದಾಗ ಅದು 7 07 ಆಗುತ್ತದೆ ಈಗ ಇನ್ನೊಮ್ಮೆ ಸ್ಪಷ್ಟ ಪಡಿಸುತ್ತೇನೆ I ಅನ್ನು ಫೇಸರ್ ರೂಪದಲ್ಲಿ ಬರೆದಾಗ ಅದು 50 √ 2 ಆಗುತ್ತದೆ ಇದು sin 40 t ಅಂದರೆ sin ω t θ ಇಲ್ಲಿ θ ಸೊನ್ನೆಯಾಗಿರುತ್ತದೆ ಹಾಗಾಗಿ ಅದು 50 √ 2 angle 0 o ಆಗುತ್ತದೆ ಈ 14 14 ಅನ್ನು 10 √ 2 angle 45 o ಎಂಬುದಾಗಿ ಬರೆಯಬಹುದು ಅಂದರೆ √ 2 √ 2 ಎರಡು ರದ್ದಾಗಿ ಅದು 5 angle 45 o ಏಕೆಂದರೆ 0 o angle 45 o ಇದು 0 o 45 o angle 45 o ಎಂದಾಗುತ್ತದೆ ಆದ್ದರಿಂದ ಈ ವಿದ್ಯುತ್ ನ ಮೌಲ್ಯ 5 angle 45 o ಆಗುತ್ತದೆ ಅಂದರೆ i 5 angle 45 o ಆಗಿರುತ್ತದೆ ಅದರ ಗರಿಷ್ಠ ಮೌಲ್ಯ 5 √ 2 ಅಂದರೆ 7 07 ಆಗುತ್ತದೆ ಮತ್ತು ಕೋನವು sin ωt 45 o ಎಂದಾಗುತ್ತದೆ ಆದ್ದರಿಂದ 7 07 ಇದನ್ನು 7 1 ಎಂದು ಅಂದಾಜು ಮಾಡಲಾಗಿದೆ ಅದಕ್ಕಾಗಿಯೇ 7 07 sin 40 t 45 o ಎಂದು ಬರೆಯಲಾಗಿದೆ ಇದನ್ನು ಸರಿಯಾಗಿ ಅರ್ಥ ಮಾಡಿ ಕೊಂಡಿದ್ದೀರಿ ಎಂದು ಭಾವಿಸಿದ್ದೇನೆ ಈ ವೀಡಿಯೊ ನೋಡುವಾಗ ಪ್ರತಿಯೊಬ್ಬರೂ ಯಾವುದೇ ಪ್ರಶ್ನೆಯನ್ನು ಹೊಂದಿದ್ದರೆ ಪ್ರಶ್ನೆಯನ್ನು ವೇದಿಕೆಯಲ್ಲಿ ಇರಿಸಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಆದ್ದರಿಂದ ಮುಂದಿನದು VR t VL t ಮತ್ತು VC t ಆಗಿದೆ VR t i t R ಅಂದರೆ R 10 Ω ಆಗಿದ್ದು 7 1 I 2 ಆಗಿತ್ತು ಆದ್ದರಿಂದ ಅದು 71 sin 40 t ಇದು ವಾಸ್ತವವಾಗಿ 70 7 ಆಗಿರಬೇಕು ಏಕೆಂದರೆ 70 7 ಅನ್ನು 71 ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಈಗ ಯಾವುದೇ ಗೊಂದಲಗಳು ಇರಬಾರದು ಅದೇ ರೀತಿ VL i t j XL ಆಗಿದೆ ಈಗ i t 7 1sin 40 t 45 o ಆಗುತ್ತದೆ ಇದನ್ನು j XL ನಿಂದ ಗುಣಿಸಿದ್ದೇವೆ XL 1l ω ಮತ್ತು j ಎಂದರೆ angle 90 o ಎಂದು ಅರ್ಥ ಆದ್ದರಿಂದ rms ಮೌಲ್ಯವನ್ನು ತೆಗೆದುಕೊಳ್ಳಬೇಕಾದರೆ ಈ ರೀತಿ ಗುಣಿಸಬೇಕು j ಎಂದರೆ ಅದು ಕೋನ 90o ಆಗಿರುತ್ತದೆ ಅದಕ್ಕಾಗಿಯೇ ಅದು sin 40 t 135 oಆಗಿದೆ ಅಂತೆಯೇ VC t i t j X C ಆದ್ದರಿಂದ j x j ಎಂದರೆ ಅದು ಕೋನ - 90o ಆಗಿರುತ್ತದೆ ಅಂದರೆ i t ಇಂದ ಗುಣಿಸಿದಾಗ ಇಲ್ಲಿ ಅದು 45 o ಆದ್ದರಿಂದ 45 90 ಅದು 45 o ಆಗುತ್ತದೆ ಅದು ನನ್ನ VC t ಇರುತ್ತದೆ VR ಇದರ ತಾತ್ಕಾಲಿಕ ಧ್ರುವೀಯತೆಯು ಆಗಿದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಇಲ್ಲಿ ತೋರಿಸಲಾಗಿದೆ ಅದು 10 Ω ಇದು j8 Ω ಮತ್ತು ಅದು r r j X ಆದ್ದರಿಂದ j8 Ω ಮತ್ತು ಇದು 50 ವೋಲ್ಟ್ ಆಗಿದ್ದು ಅದು 40 ವೋಲ್ಟ್ ಆಗಿದೆ ಮತ್ತು ಇದು 90 ವೋಲ್ಟ್ ಆಗಿದೆ ಇವೆಲ್ಲವೂ ವಾಸ್ತವವಾಗಿ rms ಮೌಲ್ಯಗಳಾಗಿವೆ ಏಕೆಂದರೆ V 100 sin 40 t ಎಂದು ನೀಡಲಾಗಿದೆ ಆದ್ದರಿಂದ 100 √ 2 70 7 ಇದು ಸರಿಸುಮಾರು 71 ವೋಲ್ಟ್ ಆಗಿದೆ 70 ಇದು v ಅಥವಾ t ಅನ್ನು ಲೆಕ್ಕಾಚಾರ ಮಾಡುವಾಗ rms ಮೌಲ್ಯ ಆಗಿದೆ ಇದರ ಗರಿಷ್ಠ ಮೌಲ್ಯ v m 71 ಅಂದಾಜು 70 ಆದ್ದರಿಂದ rms ಮೌಲ್ಯವನ್ನು 70 7 √ 2 ಎಂದು ತೆಗೆದುಕೊಂಡರೆ ಅದು 50 ವೋಲ್ಟ್ ಆಗುತ್ತದೆ ಅದರಂತೆ VL t ಇದರ rms ಮೌಲ್ಯ 56 ಆಗಿದೆ VL t 56 8 ಇದು ಗರಿಷ್ಠ ಮೌಲ್ಯವಾಗಿದೆ ಆದ್ದರಿಂದ 56 8 √ 2 ಅದು 40 volt ಆಗುತ್ತದೆಇದು rms ಮೌಲ್ಯವಾಗಿದೆ ಅಂತೆಯೇ ಈ ಕೆಪಾಸಿಟರ್ ವೋಲ್ಟೇಜ್ VC ಯ ಗರಿಷ್ಠ ಮೌಲ್ಯ 127 8 √ 2 ಆಗಿದೆ ಅದು ವಾಸ್ತವವಾಗಿ 90 volt ಮತ್ತು ಈ VI ಇದನ್ನು 71 ಎಂದರೆ 70 7 volt ಇದು ಭಾವಿಸಬಹುದು ಮತ್ತು ವಿದ್ಯುತ್ ನ rms ಮೌಲ್ಯ 5 ಆಂಪಿಯರ್ ಆಗಿದೆ ಇದು ಅಂದಾಜು ಮೌಲ್ಯ 7 1√ 2 5 ಆಂಪಿಯರ್ ಆಗಿದೆ ಈ ಎಲ್ಲಾ ರೇಖಾಚಿತ್ರವು ಈ rms ಮೌಲ್ಯವನ್ನು ಸಂಪೂರ್ಣವಾಗಿ ಆಧರಿಸಿದೆ ಇದು ನಾನು ತೆಗೆದುಕೊಂಡ ಉದಾಹರಣೆಯಾಗಿದೆ ಅದೇ ಸಮಯದಲ್ಲಿ ನಾನು ಗರಿಷ್ಠ ಮೌಲ್ಯವನ್ನು ಮತ್ತು rms ಮೌಲ್ಯದ rms ಮೌಲ್ಯದ ಗರಿಷ್ಠ ಮೌಲ್ಯವನ್ನು ತೋರಿಸಬಲ್ಲೆ ಅಂದರೆ ನಮ್ಮ ತಿಳುವಳಿಕೆ ತುಂಬಾ ಸ್ಪಷ್ಟವಾಗುತ್ತದೆ ಈಗ ಫೇಸರ್ ವಿಷಯದಲ್ಲಿ ಇದು ಕೇವಲ Z bar ಅಂದರೆ ಸಂಕೀರ್ಣ ಪ್ರಮಾಣ ವಾಗಿರುತ್ತದೆ ಆದ್ದರಿಂದ ಇದು 100 √ angle 0o ಏಕೆಂದರೆ ವೋಲ್ಟೇಜ್ 100 sin 40 t ಆಗಿದೆ ಆದ್ದರಿಂದ ಇದು 0 ಆಗಿದೆ VIZ ಆಗಿದ್ದು ವಿದ್ಯುತ್ 5 angle 45 o ಆಗಿದೆ ಮತ್ತು VR R I 50 angle 45 o ಆದ್ದರಿಂದ ಇದು ಪ್ರಸ್ತುತ 50 volt ಆಗಿದೆ ಇವೆಲ್ಲವೂ ಪರಿಮಾಣ ಗಳಲ್ಲಿವೆ ಕೋನ 45 o ಆಗಿದೆ ಆದ್ದರಿಂದಈಗ VL j XL ಆಗಿದೆ I 5 45 o angle 45o ಮತ್ತು j XL ಎಂದರೆ 90 o ಆದ್ದರಿಂದ ಕೋನ 90 45 135 o ಆಗುತ್ತದೆ ಮತ್ತು j XL I ಅನ್ನು ಇಲ್ಲಿ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇದು 40 volt ಆಗಿದೆ ಇದೇ ರೀತಿ VC j X I ಏಕೆಂದರೆ j ಕೋನ 90 o ಆಗಿರುತ್ತದೆ ಆದ್ದರಿಂದ 90 o 45 o 45o ಆಗುತ್ತದೆ ಇದು VR ಇದು VL ಮತ್ತು VC ಆಗಿರುತ್ತದೆ ಇದನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ನಾನು ಈಗಾಗಲೇ ವಿವರಿಸಿದ್ದೇನೆ ಆದ್ದರಿಂದ ಈ ಉದಾಹರಣೆಯಲ್ಲಿ ಗರಿಷ್ಠ ಮೌಲ್ಯ ಮತ್ತು rms ನ ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸಲಾಗಿದೆ ಮುಂದಿನದು ಈಗ ಪ್ರಶ್ನೆಯೆಂದರೆ ಎಲ್ಲಾ ಫೇಸರ್ ಪರಿಮಾಣಗಳು rms ರೂಪದಲ್ಲಿರುತ್ತವೆ ಆದರೆ time function ಅಥವಾ ತಾತ್ಕಾಲಿಕ ಮೌಲ್ಯಗಳು ಗರಿಷ್ಠ ಮೌಲ್ಯವಾಗಿರುತ್ತವೆ time function ನಲ್ಲಿ ಬಳಸುವಾಗ ಗರಿಷ್ಠ ಮೌಲ್ಯಗಳಾಗಿರಬೇಕು ಫೇಸರ್ ರೂಪದಲ್ಲಿ ಅಥವಾ ಪರಿಮಾಣದಲ್ಲಿ ಬಳಸುವಾಗ rms ಮೌಲ್ಯವಾಗಿರುತ್ತವೆ ಈ ಟಿಪ್ಪಣಿ ಇಲ್ಲಿ ಬರೆಯಲ್ಪಟ್ಟಿದೆ ಈಗ ಸರ್ಕ್ಯೂಟ್ ನಲ್ಲಿ ಪವರ್ ನಷ್ಟವು ಸರಳವಾಗಿ I2R ಆಗಿರುತ್ತದೆ ಆದ್ದರಿಂದ ಮೂಲತಃ ಇದು 250 ವ್ಯಾಟ್ ಆಗಿರುತ್ತದೆ ಅದೇ ರೀತಿಯಲ್ಲಿ ಪವರ್ ಫ್ಯಾಕ್ಟರ್ ಅನ್ನು ಪರಿಗಣಿಸಬಹುದು V I cos θ ಸಹ ಅದೇ ಬೆಲೆಯನ್ನು ಕೊಡುತ್ತದೆ R ರೋಧಕದ ಪವರ್ ನಷ್ಟವು I 2 R ಆಗಿದೆ I ನ rms ಮೌಲ್ಯ 5 ampere ಆಗಿದ್ದು 52 10250 ವ್ಯಾಟ್ ಆಗುತ್ತದೆ ಅದನ್ನು VI cos θ ಎಂದು ಪರಿಗಣಿಸಿ ಪವರ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿಯಬಹುದು ಇದು leading ಮುಂದಿರುವ power factor ಆದ್ದರಿಂದ VI cos θ ಇದು ಸಹ 250 watt ಎಂದಾಗುತ್ತದೆ ಇದು ರೆಫರೆನ್ಸ್ ಆಗಿದ್ದು ವೋಲ್ಟೇಜ್ ಪೂರೈಕೆ 70 7 ಆಗಿದೆ ಆದ್ದರಿಂದ ಸರಿಸುಮಾರು ಇದು 70 ಆಗಿದೆ VR 50 angle 45 o ಎಂದು ಪರಿಗಣಿಸಬಹುದು ಅಂತೆಯೇ I 5 angle 45 o ಮತ್ತು VR IR ಇದರ ಕೋನ 0 ಆಗಿರುತ್ತದೆ ಹಾಗಾಗಿ ಈ ರೇಖೆಯಗುಂಟ I ಅನ್ನು ಚಿತ್ರಿಸಲಾಗಿದೆ VR IR ಅನ್ನು ಹೀಗೆ ಚಿತ್ರಿಸಲಾಗಿದೆ ಏಕೆಂದರೆ VR 50 angle 45 o ಮತ್ತು I 5 angle 45 o ಆಗಿರುತ್ತವೆ ಆದ್ದರಿಂದ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಸ್ಪಷ್ಟವಾಗಿದೆ ವೋಲ್ಟೇಜ್ ಪೂರೈಕೆ 70 7 ಅಂದರೆ ಅಂದಾಜು 71 ವೋಲ್ಟ್ ಆಗಿದೆ VL 40 angle 135 o ಎಂದು ಮೊದಲೇ ತಿಳಿದಿದೆ ಆದ್ದರಿಂದ ಈ ಒಟ್ಟು ಕೋನವು 135 o ಆಗಿದೆ ಅಂತೆಯೇ VC 90 angle 45 o ಎಂದು ತಿಳಿದಿದ್ದೇವೆ ಈ VR VC VL ಎಲ್ಲವೂ ಹೀಗೆ ಇವೆ ಈ ಸಂದರ್ಭದಲ್ಲಿ ಇದು VC ಆಗಿದೆ ಈ ಕೋನವು 45 o ಆಗಿದೆ ಇಲ್ಲಿ ವಿದ್ಯುತ್ ವೋಲ್ಟೇಜ್ ಗಿಂತ 45 o ಮುಂದೆ ಇದೆ ಅಂದರೆ ಪವರ್ ಫ್ಯಾಕ್ಟರ್ ಇಲ್ಲಿ leading ಆಗಿದೆ ಏಕೆಂದರೆ ಕೋನವು ಧನಾತ್ಮಕವಾಗಿದೆ ಆದ್ದರಿಂದ ಕರೆಂಟ್ ಮುಂದೆ ಇದೆ ಮತ್ತು ಇದು 45o ಕೋನವಾಗಿದೆ ಇದು VL ಮತ್ತು VC ನಡುವಿನ ಕೋನವಾಗಿದೆ ಆದ್ದರಿಂದ ಫಲಿತಾಂಶವು ನಿಜವಾಗಿ ವಿದ್ಯುತ್ leading ಇರುತ್ತದೆ ಆದ್ದರಿಂದ VC VL ಅನ್ನು ಪರಿಗಣಿಸಿದಾಗ VC VL ಗಿಂತ ಹೆಚ್ಚಾಗಿ ಇರುತ್ತದೆ ಇಲ್ಲಿ VC 90 volt ಮತ್ತು VC 40 volt ಇದೆ ಆದ್ದರಿಂದ VC VL ಗಿಂತ ದೊಡ್ಡದಾಗಿದೆ ಹಾಗಾಗಿ ವಿದ್ಯುತ್ 5 angle45 o ಇದೆ ಮತ್ತು ವೋಲ್ಟೇಜ್ 70 7 ಅಂದರೆ 71 angle 0 o ಇದೆ ಈಗ ಪವರ್ ಅನ್ನು ಕಂಡುಹಿಡಿಯಬಹುದು ಈಗ VIcos θ ಅನ್ನು ಪರಿಗಣಿಸಿ ಅದಕ್ಕಾಗಿಯೇ V ಯ rms ಮೌಲ್ಯ 71 ಅಂದರೆ 71 √ 2 ಸರಿಸುಮಾರು 50 ಮತ್ತು I 5 cos 45 o ಆಗಿದೆ ಅಂದರೆ 250 ವ್ಯಾಟ್ ಇದು ಪವರ್ VI cos θ ಆಗಿದೆ ಮೊದಲು ನಾನು ತೋರಿಸಿದ I 2 R ಸಹ 250 ವ್ಯಾಟ್ ಆಗಿದೆ ಆದ್ದರಿಂದ ಇವೆರಡು ಒಂದೇ ಆಗಿವೆ ಏನಾದರೂ ತಪ್ಪಾದಲ್ಲಿ ಇವೆರಡು ಸರಿಹೊಂದದಿದ್ದರೆ ಎಲ್ಲಾ ಎಂದರೆ ಎಲ್ಲೋ ಲೆಕ್ಕಾಚಾರವು ತಪ್ಪಾಗಿದೆ ಎಂದು ಅರ್ಥ ಆದ್ದರಿಂದ ಲೆಕ್ಕಾಚಾರದ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ಪ್ರತಿ ಹಂತದಲ್ಲೂ ಸಂಕೀರ್ಣ ಸಂಖ್ಯೆಯು ಇರುತ್ತದೆ ಆದ್ದರಿಂದ ಈ ಫೇಸರ್ ರೇಖಾಚಿತ್ರವು ಹೀಗಿದೆ ಫಾಸರ್ ರೇಖಾಚಿತ್ರವನ್ನು ಹೇಗೆ ಚಿತ್ರಿಸಬೇಕು ಎಂಬುದನ್ನು ಅರ್ಥಮಾಡಿಕೊಂಡಿದ್ದೀರಿ ಇದು ಮೊದಲ ಕಾಲು ಭಾಗ ಇದು 2 ನೇ quadrant ಇದು ಮೂರನೇ ಮತ್ತು ಇದು 4 ನೇ ಕಾಲು ಭಾಗ ಬಲ ಆಗಿವೆ ಆದ್ದರಿಂದ ಈ ವೋಲ್ಟೇಜ್ ಎರಡನೇ ಕಾಲು ಭಾಗದಲ್ಲಿ ಇದೆ ಮತ್ತು ಈ ವೋಲ್ಟೇಜ್ VC ಮೊದಲನೇ ಕಾಲು ಭಾಗದಲ್ಲಿ ಇದೆ ಆದ್ದರಿಂದ ಇದು ಯಾವುದೇ ಮೌಲ್ಯದ್ದಾಗಿರಬಹುದು ಏಕೆಂದರೆ ಫೇಸರ್ ತಿರುಗುವ ವೆಕ್ಟರ್ ಆಗಿದ್ದು ಅಲ್ಲಿ ಪ್ರತಿರೋಧಕತೆ ಒಂದು ಫೇಸರ್ ಪರಿಮಾಣವಲ್ಲ ಅದು ಸಂಕೀರ್ಣ ಪರಿಮಾಣವಾಗಿದೆ ಹಾಗಾಗಿ ನಾನು ಹೇಳಿದ್ದೇನೆಂದರೆ ಈ ಒಂದು ಉದಾಹರಣೆಯು ಪ್ರತಿಯೊಂದನ್ನೂ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಎಲ್ಲಾ ಬರವಣಿಗೆ ಇಲ್ಲಿದೆ ಆದ್ದರಿಂದ ವೋಲ್ಟ್ ಆಂಪಿಯರ್ ಅನ್ನು ಸಕ್ರಿಯ ಮತ್ತು ಪ್ರತಿಕ್ರಿಯಾತ್ಮಕ ವಿದ್ಯುತ್ ಶಕ್ತಿ ಎಂದು ಓದುತ್ತೇವೆ ಈಗ ಪ್ರಸ್ತುತ ವೋಲ್ಟೇಜ್ ಮತ್ತು ವಿದ್ಯುತ್ ನ rms ಮೌಲ್ಯಗಳ ಗುಣಾಕಾರವನ್ನು apparent power ಎಂದು ಕರೆಯಲಾಗುತ್ತದೆ ಇದು ವೋಲ್ಟೇಜ್ ಮತ್ತು ವಿದ್ಯುತ್ ಆಂಪಿಯರ್ ಆದ್ದರಿಂದ ವೋಲ್ಟ್ ಆಂಪಿಯರ್ ಬಲ ಎಂದು ಕರೆಯಿರಿ ಅಥವಾ ವೋಲ್ಟ್ ಆಂಪಿಯರ್ ಎಂದು ಕರೆಯುತ್ತೇವೆ ಅಥವಾ ಸಂಕ್ಷಿಪ್ತ ರೀತಿಯಲ್ಲಿ VA ಎಂದು ಕರೆಯುತ್ತೇವೆ ಇದರ ಪ್ರಮಾಣ ದೊಡ್ಡದಾಗಿದ್ದರೆ ಇದು ಕಿಲೋ ವೋಲ್ಟ್ ಆಂಪಿಯರ್ KVA ಅಥವಾ ಮೆಗಾ ವೋಲ್ಟ್ ಆಂಪಿಯರ್ ಆಗಿರುತ್ತದೆ ಮತ್ತು ಇದನ್ನು apparent power ಎಂದೂ ಕರೆಯಲಾಗುತ್ತದೆ ಆದ್ದರಿಂದ apparent power VI ಇಲ್ಲಿ cosθ ಭಾಗಿಯಾಗಿಲ್ಲ ಈಗ ಸಕ್ರಿಯ ಶಕ್ತಿಯು VI cos θ ಎಂದು ಹೇಳಬಹುದು ಆದ್ದರಿಂದ ಸಕ್ರಿಯ ಶಕ್ತಿ VI cos θ ಆಗುತ್ತದೆ cos θ p VI ಅಂದರೆ active power volt ampere ಆಗುತ್ತದೆ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿ Q VIsin θ ಸಂಕ್ಷಿಪ್ತವಾಗಿ VAR ಎಂದು ಹೇಳುತ್ತೇವೆ ಆದ್ದರಿಂದ Q VI sin θ ಇದನ್ನು VAR ಅಥವಾ ಪ್ರತಿಕ್ರಿಯಾತ್ಮಕ ಶಕ್ತಿ ಎಂದು ಕರೆ ಕರೆಯುತ್ತೇವೆ ಈಗ sin θ QVI ಆಗಿರುತ್ತದೆ ಆದ್ದರಿಂದ ಈ ವಿದ್ಯುತ್ I ಆಗಿದ್ದರೆ ಅದು θ ಕೋನದಿಂದ ಮುಂದಿರುತ್ತದೆ ನಂತರ ಈ x ಅಕ್ಷದ ಮೇಲೆ R ನ ಪ್ರೊಜೆಕ್ಷನ್ I cos θ ಇರುತ್ತದೆ ಇದು I sin θ ಮತ್ತು ಇದು ವೋಲ್ಟೇಜ್ V ಇರುತ್ತದೆ ಆದ್ದರಿಂದ I cos θ ಇದು active power ನ ವಿದ್ಯುತ್ ಭಾಗ ಇರುತ್ತದೆ ಏಕೆಂದರೆ power VI cos θ ಆಗಿರುತ್ತದೆ ಅದೇ ರೀತಿ VIsinθ ಇದು reactive power ನ ವಿದ್ಯುತ್ ಭಾಗ ಇರುತ್ತದೆ ಇದು ಪ್ರಸ್ತುತ reactive power ನ ವಿದ್ಯುತ್ ಭಾಗ ಇರುತ್ತದೆ ಆದ್ದರಿಂದ ಈ ತ್ರಿಕೋನದಲ್ಲಿ ಇದು I cos θ ಇದೆ ಅದು I sin θ ಇರುತ್ತದೆ ಈ ಎಲ್ಲಾ ಪಾರ್ಶ್ವಗಳಿಗೆ V ಇಂದ ಗುಣಿಸಿದಾಗ ಇದು VI ಆಗಿರುತ್ತದೆ ಇದು VI cos θ ಮತ್ತು ಇದು VI sin θ ಆಗಿರುತ್ತದೆ ಆದ್ದರಿಂದ ಈ ರೇಖಾಚಿತ್ರವು ಈ ರೀತಿಯಾಗಿದೆ ಅದು VI cos θ ಆಗಿರುತ್ತದೆ ಮತ್ತು ಅದು VI sin θ ಆಗಿರುತ್ತದೆ ಅಂದರೆ ಇದು ರಿಯಾಕ್ಟಿವ್ ವೋಲ್ಟ್ ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ವೋಲ್ಟ್ ಆಂಪಿಯರ್ VI volt real power 2 reactive power 2 ಆಗಿರುತ್ತದೆ ಇದರ ಅರ್ಥವೇನೆಂದರೆ ನಿಜವಾದ ಶಕ್ತಿ P ಆಗಿದ್ದು reactive power Q ಆಗಿದ್ದರೆ ಅದು P 2 Q2 ಆಗಿರುತ್ತದೆ ಆದ್ದರಿಂದ ಈಗಿನಿಂದ ಸಂಕೀರ್ಣ ಸಂಕೇತಗಳನ್ನು ಬಳಸಿಕೊಂಡು ಶಕ್ತಿ ಯನ್ನು ಪರಿಗಣಿಸೋಣ ಎಲ್ಲೆಡೆ ಬಾಣಚಿಹ್ನೆ ಬಳಸಿ ಬರೆದಿದ್ದೇವೆ ಈಗ ಎಲ್ಲವೂ ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಫೇಸರ್ ಮತ್ತು ಇತರ ವಿಷಯಗಳ ಪರಿಮಾಣದ ಬಗ್ಗೆ ನಾನು ಮತ್ತೆ ಮತ್ತೆ ತಿಳಿಸುತ್ತೇನೆ ಬಾಣ ಮತ್ತು ಇತರ ಚಿಹ್ನೆಗಳನ್ನು ಬಳಸದಿದ್ದರೂ ಅದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಸಂಕೀರ್ಣ ಸಂಕೇತವನ್ನು ಬಳಸಿಕೊಂಡು ಶಕ್ತಿಯನ್ನು ಪರಿಗಣಿಸೋಣ ಆದ್ದರಿಂದ ಈ ಫೇಸರ್ ರೇಖಾಚಿತ್ರ ನೋಡಿದರೆ ಇದು V ಮತ್ತು ಇದು ನನ್ನ ಉಲ್ಲೇಖ ರೇಖೆ ಇರುತ್ತದೆ ಮತ್ತು ಈ ಕೋನವು α ಇರುತ್ತದೆ ಆದ್ದರಿಂದ ಈ ಭಾಗ R ಮತ್ತುಇದನ್ನು R ನ horizontal projection V VCos α ಎಂದು ಕರೆಯುತ್ತೇವೆ ಮತ್ತು ಈ R ನ vertical projection V Vsin α ಇರುತ್ತದೆ ಅಂತೆಯೇ ಇದು ವಿದ್ಯುತ್ ಪ್ರವಾಹ I ಮತ್ತು ಇದು ಅದರ horizontal projection ಇರುತ್ತದೆ ಅದನ್ನು ಕೆಳಭಾಗದಲ್ಲಿ ಚಿತ್ರಿಸಲಾಗಿದೆ ಆದ್ದರಿಂದ horizontal projection I I cos β ಎಂದು ಕರೆಯುತ್ತೇನೆ ಮತ್ತು vertical projection I' I sin β ಎಂದು ಬರೆಯುವ ಮತ್ತು ವೋಲ್ಟೇಜ್ ಮತ್ತು ವಿದ್ಯುತ್ ನ ನಡುವಿನ ಕೋನ α β ಇರುತ್ತದೆ ಇದರರ್ಥ ಇದು ವಾಸ್ತವವಾಗಿ ವೋಲ್ಟೇಜ್ ಮತ್ತು ಪ್ರವಾಹದ ನಡುವಿನ ಕೋನ ಇದನ್ನು ಪವರ್ ಫ್ಯಾಕ್ಟರ್ ಕೋನ ಎಂದು ಕರೆಯಲಾಗುತ್ತದೆ ಇದರರ್ಥ ಪವರ್ ಫ್ಯಾಕ್ಟರ್ cos ಆಗಿರುತ್ತದೆ ಆದ್ದರಿಂದ ಪವರ್ ಫ್ಯಾಕ್ಟರ್ ಕೋನವನ್ನು ಎಂದರೆ ಅದು ವೋಲ್ಟೇಜ್ ಮತ್ತು ವಿದ್ಯುತ್ ನ ನಡುವಿನ ಕೋನವಾಗಿದೆ ಆದ್ದರಿಂದ ಅದು α ಮತ್ತು βನಲ್ಲಿನ ವ್ಯತ್ಯಾಸವಾಗಿದೆ ಆದ್ದರಿಂದ power factor ಕೋನವು cos α β ಆಗಿರುತ್ತದೆ ಈಗ ಈ ವೋಲ್ಟೇಜ್ ಅನ್ನು ಸ್ವಲ್ಪ ಮೇಲಕ್ಕೆ ಬರೆಯುತ್ತಿದ್ದೇನೆ ಆದ್ದರಿಂದ ಈ ವೋಲ್ಟೇಜ್ ಅನ್ನು Vangle α ಎಂದು ಬರೆಯುತ್ತಿದ್ದೇನೆ ಅಂದರೆ VCos α j V sin α ಎಂದಾಗುತ್ತದೆ ಆದ್ದರಿಂದ V ಎಂಬುದು rms ಮೌಲ್ಯವಾಗಿದೆ ಎಲ್ಲವೂ ಈಗ rms ಆಗಿದೆ ಇದರರ್ಥ ಇದು VCos α j V sin α ಆಗಿರುತ್ತದೆ ಅದೇ ರೀತಿ ವಿದ್ಯುತ್ ಅನ್ನು ಪರಿಗಣಿಸಿದಾಗ ಅದು I cos β j sin β ಆಗಿರುತ್ತದೆ ಈ ಎಲ್ಲ ವಿಷಯಗಳ ಅರ್ಥವೇನೆಂದರೆ V Vcosα V ' V sin α I I cos β ಹಾಗೂ I I sin β ಆದ್ದರಿಂದ ಇಲ್ಲಿ ಬರೆದದ್ದನ್ನು V Cos αjsinα v jv' ಎಂಬುದಾಗಿ ಬರೆಯ ಬರೆಯಬಹುದು ಅಂತೆಯೇ ICos αjsinα i ji' ಎಂಬುದಾಗಿ ಬರೆಯ ಬರೆಯಬಹುದು ಆದ್ದರಿಂದ I cos β i ಆ ಫೇಸರ್ ರೇಖಾಚಿತ್ರದಿಂದ ಮತ್ತು ಈ ವೀಡಿಯೊ ಉಪನ್ಯಾಸದಿಂದ ತುಂಬಾ ಸುಲಭವಾಗಿ ತಿಳಿಯಬಹುದು ಮತ್ತು ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹದ ನಡುವಿನ phase difference α β ಆಗಿದೆ ಇಲ್ಲಿ power factor cos α β ಆಗಿದೆ ಆದ್ದರಿಂದ ಸಕ್ರಿಯ ಶಕ್ತಿಯು VI cosα β ಆಗಿರುತ್ತದೆ ಇದರರ್ಥ ಇದು ಸಕ್ರಿಯ ಶಕ್ತಿ P VI cosα β ಇದೆ ಈಗ cosα βcos α cos β sin α sin β ಆಗಿದೆ ಆದ್ದರಿಂದ ಗುಣಿಸಿದಾಗ Vcos α ಅನ್ನು v ಎಂದು ಮತ್ತು I cos β ಅನ್ನು v ಎಂದು ಬರೆಯಬಹುದು ಏಕೆಂದರೆ ಫೇಸರ್ ರೇಖಾಚಿತ್ರದಲ್ಲಿ ಲಂಬ ಮತ್ತು ಅಡ್ಡ ಪ್ರೊಜೆಕ್ಷನ್ ಎಲ್ಲವನ್ನೂ ತೆಗೆದುಕೊಂಡಿದ್ದೇನೆ ಅಂತೆಯೇ V sin α V ' ಮತ್ತು I sin β I ' ಎಂದು ಬರೆಯಬಹುದು ಅಂದರೆ P V I V ' I' ಇಲ್ಲಿ ಈ ಎಲ್ಲ ಸಂಗತಿಗಳನ್ನು V V' I I' ಎಂದು ನೀಡಲಾಗಿದೆ ಆದ್ದರಿಂದ P VI V'I' ಆಗಿರುತ್ತದೆ ಆದ್ದರಿಂದ ಇದು ನಿಜವಾದ ಶಕ್ತಿ ಆಗಿರುತ್ತದೆ ಈಗ ಪ್ರತಿಕ್ರಿಯಾತ್ಮಕ ಶಕ್ತಿಯು Q VI sin α β ಆಗಿರುತ್ತದೆ ಆದ್ದರಿಂದ sin a cos b cos a sin b ಸೂತ್ರ ಉಪಯೋಗಿಸಿ sinα cos β cos α sin β ಎಂದು ಬರೆಯಬಹುದು V sin α V' ಮತ್ತು I cos β I ಆದ್ದರಿಂದ ಅದು V'I VI' ಆಗುತ್ತದೆ ಆದ್ದರಿಂದ Q V'i VI' ಆಗುತ್ತದೆ ಇದೀಗ ಪ್ರಸ್ತುತ I I ಕೋನ β ಅಂದರೆ ವಿದ್ಯುತ್ ನ conjugate I angle β ಆಗಿರುತ್ತದೆ I ಇದು ಸಂಕೀರ್ಣ ಸಂಖ್ಯೆ ಆಗಿದ್ದರಿಂದ I angle β I e to the power j β ಆಗಿರುತ್ತದೆ ಇದರ complex conjugate I e to the power j β ಆಗಿರುತ್ತದೆ ಅದಕ್ಕಾಗಿಯೇ ಈ conjugate ಕೋನ β ಆಗಿರುತ್ತದೆ ಹಾಗಾಗಿ P jQ V I conjugate ಆಗಿರುತ್ತದೆ ಆದರೆ ಸಂಯುಕ್ತ ವನ್ನು ಏಕೆ ತೆಗೆದುಕೊಳ್ಳಲಾಗುತ್ತದೆ ಇದು P jQ voltage current conjugate ಹಾಗೂ P jQ voltage conjugate current ಎಂದು ಕೇವಲ ವಿರುದ್ಧವಾಗಿ ಬರೆಯಬಹುದು P jQ voltage current conjugate ಅಥವಾ P jQ voltage conjugate current ಯಾವುದೇ ರೀತಿಯಲ್ಲಿ ಸರಿಯಾಗಿ ಬಳಸಬಹುದು ಎರಡು ಒಂದೇ ಫಲಿತಾಂಶವನ್ನು ನೀಡುತ್ತವೆ ಈಗ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹದ ನಡುವಿನ ಪವರ್ ಫ್ಯಾಕ್ಟರ್ ಕೋನವನ್ನು ಸೆರೆಹಿಡಿಯಲು ಸಂಯುಕ್ತವು ನಿಜವಾಗಿ ಏಕೆ ಬೇಕಾಗುತ್ತದೆ ಎಂಬ ಪ್ರಶ್ನೆ ಏಳುತ್ತದೆ ಮುಂದುವರಿಯುವ ಮೊದಲು ವೋಲ್ಟೇಜ್ 10 volt rms angle 30 o ಎಂದು ಭಾವಿಸೋಣ ಮತ್ತು I5 angle 15 o ಆಂಪಿಯರ್ ಎಂದು ಭಾವಿಸೋಣ ಈಗ ವೋಲ್ಟೇಜ್ ಮತ್ತು ಪ್ರವಾಹದ ನಡುವಿನ ಕೋನ ಏನು ಎಂಬ ಪ್ರಶ್ನೆ ಇದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಉಲ್ಲೇಖ ರೇಖೆ ಎಂದು ಭಾವಿಸೋಣ ಆದ್ದರಿಂದ V 10 angle 30 o ಇದು ಈ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಈ ಬದಿಯಲ್ಲಿರುತ್ತದೆ ಇದು 10 volt ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಇದು 30 o ಕೋನವಾಗಿರುತ್ತದೆ ಮತ್ತು ಇದು 15o current ಆದ್ದರಿಂದ ಇದು ಋಣಾತ್ಮಕ ಬದಿಯಲ್ಲಿರುತ್ತದೆ ಇದು ಪ್ರಸ್ತುತ I 5 ಆಂಪಿಯರ್ ಮತ್ತು ಇದು ವೋಲ್ಟೇಜ್ ಮತ್ತು ಈ ಕೋನವು 15o ಆಗಿದ್ದರೆ ಪ್ರಶ್ನೆ ವೋಲ್ಟೇಜ್ ಮತ್ತು ಪ್ರವಾಹದ ನಡುವಿನ ಕೋನ ಯಾವುದು ಎಂಬುದಾಗಿದೆ ಅದು ನಿಜವಾಗಿ 30 15 ಆಗಿದ್ದು ಅಂದರೆ 45 oಆಗಿರುತ್ತದೆ ಆದ್ದರಿಂದ ಸಂಯುಕ್ತವನ್ನು ತೆಗೆದುಕೊಳ್ಳದಿದ್ದರೆ ವಿದ್ಯುತ್ ಪ್ರವಾಹ ಹೇಗೆ ಸಿಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ P jQ voltage current conjugate ಈ ರೀತಿ ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಅದು I 5 angle 15 o ಆಗಿದ್ದರೆ ಅದರ complex conjugate 5 angle 15 o ಆಗಿರುತ್ತದೆ ಕೋನ 15 o ಆಗಿದ್ದರೆ ಅದರ complex conjugate 15o ಆಗಿರುತ್ತದೆ ವೋಲ್ಟೇಜ್ 10 angle 30o ಆಗಿರುತ್ತದೆ ಆದ್ದರಿಂದ ಅದು 10 angle 30 o 5 angle 15o ಅಂದರೆ 50 angle 45o ಆಗಿರುತ್ತದೆ ಅಂದರೆ ಇದು 50 cos 45 ಅಂದರೆ 50 √ 2 j 50 √ 2 ಆಗಿರುತ್ತದೆ ಏಕೆಂದರೆ sin 45 ಸಹ 1 √ 2 ಆಗಿರುತ್ತದೆ ಇದರರ್ಥ ಈ ಸಂದರ್ಭದಲ್ಲಿ P 50 √ 2 watt ಆಗಿರುತ್ತದೆ ಮತ್ತು Q 50 √ 2 ಆಗಿರುತ್ತದೆ ಏಕೆಂದರೆ PjQ 50 √ 2 j 50 √ 2 ಆಗುತ್ತದೆ ಆದ್ದರಿಂದ ನೈಜ ಮತ್ತು ಕಾಲ್ಪನಿಕ ಭಾಗಗಳನ್ನು ಪ್ರತ್ಯೇಕವಾಗಿಸಬಹುದು ಆದ್ದರಿಂದ ಈ ಸಂಯುಕ್ತವನ್ನು ಪರಿಗಣಿಸದಿದ್ದರೆ ವೋಲ್ಟೇಜ್ ಮತ್ತು ವಿದ್ಯುತ್ಪ್ರವಾಹದ ನಡುವಿನ ಕೋನವನ್ನು ಸೆರೆಹಿಡಿಯಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ಇವುಗಳನ್ನು ಸೇರಿಸಿದರೆ ಇದು 45o ದೊರೆಯುತ್ತದೆ ಆದರೆ ಗಣಿತದ ಪ್ರಕಾರ ಸಂಯುಕ್ತವನ್ನು ತೆಗೆದುಕೊಳ್ಳುವವರೆಗೆ ಅದನ್ನುಪಡೆಯಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಪವರ್ ಫ್ಯಾಕ್ಟರ್ ಕೋನವನ್ನು ಸೆರೆಹಿಡಿಯುವ ಸಲುವಾಗಿ complex conjugate ಅನ್ನು ಪರಿಗಣಿಸುತ್ತೇವೆ ಹಾಗಾಗಿ PjQ voltage current conjugate ಆಗಿದೆ ಈಗ ಅರ್ಥವಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಈಗ ಇದರ ಅರ್ಥವೇನೆಂದರೆ P jQ ನಲ್ಲಿ ಇದು horizontal component vertical component ಅಂದರೆ V jV' i j I' ಆಗಿರುತ್ತದೆ ಫೇಸರ್ ರೇಖಾಚಿತ್ರವನ್ನು ನೋಡಿ ಇಲ್ಲಿ 2 ಘಟಕಗಳಿವೆ ನೈಜಘಟಕ ಮತ್ತು ಇನ್ನೊಂದು ಸಂಕೀರ್ಣಘಟಕ ಎಂದು ಹೇಳುತ್ತೇವೆ ಅದು horizontal ಮತ್ತು ಅದು vertical ಆಗಿರುತ್ತದೆ ಆದ್ದರಿಂದ ಇದನ್ನು V jV' ಎಂದು ಬರೆಯಬಹುದು ಅಂತೆಯೇ i ಅನ್ನು i jI' ಎಂದು ಬರೆಯಬಹುದು ಮತ್ತು ಅದು ಸಂಯೋಗವಾಗಿರುತ್ತದೆ ಅಂದರೆ V jV" ಅದನ್ನು ಗುಣಿಸಿ ಮತ್ತು ಸರಳಗೊಳಿಸಿದರೆ P jQ ದೊರೆಯುತ್ತದೆ ಇದು ಕಾಲ್ಪನಿಕ ಭಾಗ ಇದು ಸಂಕೀರ್ಣ ಭಾಗ ಇದು ಅಂದರೆ ನೈಜ ಮತ್ತು ಕಾಲ್ಪನಿಕ ಭಾಗವನ್ನು ಪ್ರತ್ಯೇಕಿಸಿದರೆ P VI V'I' ಆಗುತ್ತದೆ ಮತ್ತು Q V'I VI' ಆಗಿರುತ್ತದೆ ಆದ್ದರಿಂದ ಅದೇ ರೀತಿ ಈ ಸಂಯೋಗ ಮಾಡಿದರೆ ಅದೇ ಫಲಿತಾಂಶವು ಸರಿಯಾಗಿ ಸಿಗುತ್ತದೆ ಆದ್ದರಿಂದ ಪವರ್ ಫ್ಯಾಕ್ಟರ್ ಕೋನವನ್ನು ಬಲವಾಗಿ ಸೆರೆಹಿಡಿಯಲು ಕಾಂಜುಗೇಟ್ ಅಗತ್ಯವಿದೆ ಈ ಸಿಂಗಲ್ ಫೇಸ್ ಸರ್ಕ್ಯೂಟ್ ವರೆಗೆ ಈ ಅಂಶವನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಎಸಿ ಸರ್ಕ್ಯೂಟ್ ಸಂಕೀರ್ಣ ಸಂಖ್ಯೆಯನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾನು 3 4 ಉದಾಹರಣೆಗಳನ್ನು ಮಾತ್ರ ತೋರಿಸಬಹುದು ಆದರೆ ನಾನು ಸೂಚಿಸುವ ಯಾವುದೇ ಉತ್ತಮ ಪುಸ್ತಕವನ್ನು ತೆಗೆದುಕೊಂಡು ಕೆಲವು ಸಮಸ್ಯೆಗಳನ್ನು ಬಿಡಿಸಿ ಏಕೆಂದರೆ ಸಮಸ್ಯೆ ಸಂಕೀರ್ಣ ಸಂಖ್ಯೆ ಅನ್ನು ಒಳಗೊಂಡಿರುತ್ತದೆ ಸಾಕಷ್ಟು ಗಣನೆಯ ಸಮಯ ಬೇಕಾಗುತ್ತದೆ ಆದ್ದರಿಂದ ಹೇಗಾದರೂ ಇದು ಮೂಲಭೂತ ಕೋರ್ಸ್ ಆಗಿರುವುದರಿಂದ ಯಾವುದೇ ಸಂದೇಹವಿದ್ದಲ್ಲಿ ಯಾವುದನ್ನಾದರೂ ಪ್ರಶ್ನೆಯನ್ನು ವೇದಿಕೆಯಲ್ಲಿ ಇರಿಸಿ ಈ ಎಲ್ಲಾ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಈಗ ಮುಂದಿನದು ಸರಳವಾದ ವಿಷಯವನ್ನು ತೆಗೆದುಕೊಳ್ಳಿ ಉದಾಹರಣೆಗೆ V100 j 2 volt ಮತ್ತು ಕರೆಂಟ್ ಅನ್ನು 10 j 5 ಆಂಪಿಯರ್ ಎಂದು rms ರೂಪದಲ್ಲಿ ನೀಡಲಾಗಿದೆ ಆದ್ದರಿಂದ ಕೇವಲ ತಿಳುವಳಿಕೆಗಾಗಿ VI P jQ ಅಂದರೆ VI ಸಂಯೋಗವನ್ನು ತೆಗೆದುಕೊಂಡಿದೆ ಆದ್ದರಿಂದ V100 j 2 ಮತ್ತು I 10 j5 ಮತ್ತು ಅದರ complex conjugate 10 j 5 ಆಗಿರುತ್ತದೆ ಆದ್ದರಿಂದ ಗುಣಿಸಿದರೆ ಅದು 2000 j 1500 ಆಗುತ್ತದೆ ಅಂದರೆ ನೈಜ ಮತ್ತು ಕಾಲ್ಪನಿಕ ಭಾಗವನ್ನು ಪ್ರತ್ಯೇಕಿಸಿ ಆದ್ದರಿಂದ P 2000 ವ್ಯಾಟ್ ಅಂದರೆ 2 ಕಿಲೋ ವ್ಯಾಟ್ ಆಗುತ್ತದೆ Q 1500 Watt 1 5 ಕಿಲೋ Watt ಆಗುತ್ತದೆ ಈಗ ಸಿಂಗಲ್ ಫೇಸ್ ಸರ್ಕ್ಯೂಟ್ ಅನಾಲಿಸಿಸ್ ಅನ್ನು ನೋಡೋಣ ಈ ರೀತಿಯ ಇಂಡಕ್ಟೀವ್ ಸರ್ಕ್ಯೂಟ್ ಇದೆಯೆಂದು ತಿಳಿದುಕೊಳ್ಳಿ ಈ ಭಾಗವು ಇಂಡಕ್ಟೀವ್ R1 jX1 ಇದು ಕೆಪ್ಯಾಸಿಟಿವ್ R2 jX2 ಮತ್ತು ಇನ್ನೊಂದು R3 ಆಗಿದೆ ಇದರಾದ್ಯಂತ ವೋಲ್ಟೇಜ್ ಕ್ರಮವಾಗಿ V1 V2 V3 ಮತ್ತು ಒಟ್ಟು ಪೂರೈಕೆ ವೋಲ್ಟೇಜ್ ಪೂರೈಕೆ V ಆಗಿದೆ ಮತ್ತು ಇದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ I ಆಗಿದೆ ಎಲ್ಲವೂ rms ಮೌಲ್ಯಗಳಾಗಿವೆ ಆದ್ದರಿಂದ ಇದು inductive ಭಾಗ ಮತ್ತು ಇದು ಕೆಪ್ಯಾಸಿಟಿವ್ ಭಾಗವಾಗಿದೆ ಮೊದಲು ಸರ್ಕ್ಯೂಟ್ ಅನ್ನು ಚಿತ್ರಿಸಿರಿ ಮತ್ತು ನಂತರ ಏನು ಮಾಡಲಾಗಿದೆ ಎಂದು ನೋಡಿ ಆದ್ದರಿಂದ Z1R1 jX1 ಎಂದು ತೆಗೆದುಕೊಳ್ಳುವ Z2 R2 jX2 ಮತ್ತು Z 3 R3 ಎಂದು ತೆಗೆದುಕೊಳ್ಳಬಹುದು ಆದರೆ ಎಲ್ಲೆಡೆ ಬಾರ್ ಅನ್ನು ಹಾಕುವುದಿಲ್ಲ ಈಗ ಸರಳವಾಗಿ Z I ಮತ್ತು V ಎಂದು ಬರೆಯಬಹುದು ಇವುಗಳೆಲ್ಲವೂ ಫೇಸರ್ ಪ್ರಮಾಣಗಳಾಗಿವೆ ಮತ್ತು ಇದು ಸಂಕೀರ್ಣ ಪ್ರಮಾಣವಾಗಿದೆ ಆದ್ದರಿಂದ ವೋಲ್ಟೇಜ್ V1 I Z1 V2 I Z2 ಮತ್ತು V3 I Z 3 ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ V2 I Z2 ಮತ್ತು V3 I Z 3 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಎಲ್ಲವೂ ಫೇಸರ್ ಪ್ರಮಾಣ ಆಗಿರುತ್ತದೆ ಆದರೆ ಇದು ಡಿಸಿ ಅಲ್ಲವಾದ್ದರಿಂದ ಬೀಜಗಣಿತ ಮೊತ್ತದ ಹಾಗೆ ಮಾಡಲಾಗುವುದಿಲ್ಲ ಆದ್ದರಿಂದ ಇದು ವೆಕ್ಟರ್ ಮೊತ್ತದಂತಹ ಫೇಸರ್ ಮೊತ್ತವಾಗಿದೆ ಆದ್ದರಿಂದ V1 V2 V3 I Z1 Z2 Z3 ಈ ಎಲ್ಲಾ ಮೌಲ್ಯಗಳನ್ನು Z1 R1 jX1 Z2 R2 jX2 ಮತ್ತು Z 3 R3 ಎಂದು ಬದಲಿಸಿ I R1 j ಅಥವಾ ಸಾಮಾನ್ಯವಾಗಿ V I Z I R jX ಅನ್ನು ಪಡೆಯುತ್ತೇನೆ ಆದ್ದರಿಂದ ಡಿಸಿ ಸರ್ಕ್ಯೂಟ್ ಸರಣಿಯ ಪ್ರತಿರೋಧವು R1 R2 R3 ಆಗಿರುತ್ತದೆ ಮತ್ತು X ಇದು ಆಗಿರುತ್ತದೆ ಏಕೆಂದರೆ ಒಂದು ಇಂಡಕ್ಟೀವ್ ಮತ್ತೊಂದು ಕೆಪ್ಯಾಸಿಟಿವ್ ಆಗಿದೆ ಆದ್ದರಿಂದ X1 X2 ಮತ್ತು V I Z ಅಂದರೆ I R jX ಮತ್ತು R ಮತ್ತು X ಅನ್ನು ಇಲ್ಲಿಯೇ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ Z √ over r R2 X ಪರಿಮಾಣ ಆಗಿದೆ ಏಕೆಂದರೆ ಅದು R jX ಆಗಿದೆ ಆದ್ದರಿಂದ ಇದರ ಪರಿಮಾಣವು √ R2 X2 ಮತ್ತು ಕೋನ θ ಆಗಿರುತ್ತದೆ ಆದ್ದರಿಂದ θ tan inverse X R ಅಂದರೆ tan inverse X1 X2 R1R2R3 ಆಗಿದೆ ಏಕೆಂದರೆ XX1 X2 ಆಗಿರುತ್ತದೆ ಆದ್ದರಿಂದ V angle 0 R2X2 angle θ ಆಗಿದೆ ಆದ್ದರಿಂದ ಒಟ್ಟು ಪ್ರತಿರೋಧ V angle 0 √ over R2 X2 ಆಗಿದೆ ಆದ್ದರಿಂದ ಇದು V√ over R2 X2 angle θ ಆಗಿದೆ ಇದು I ಮತ್ತು ಪವರ್ ಫ್ಯಾಕ್ಟರ್ cos θ ಅಂದರೆ ವೋಲ್ಟೇಜ್ ಮತ್ತು ಪ್ರವಾಹದ ನಡುವಿನ ಕೋನ ಆಗಿದೆ ಇಲ್ಲಿ ವೋಲ್ಟೇಜ್ ಕೋನ 0 ಮತ್ತು I ಕೋನ θ ಆಗಿದೆ ಅಂದರೆ θ ಧನಾತ್ಮಕವಾಗಿದ್ದರೆ ಕರೆಂಟ್ ಹಿಂದಿರುತ್ತದೆ ಮತ್ತು θ ಋಣಾತ್ಮಕವಾಗಿದ್ದರೆ ಕರೆಂಟ್ ಮುಂದಿರುತ್ತದೆ ಆದ್ದರಿಂದ tan θ XR ಇದನ್ನು sin θX cos θR 1√ over R2 X2 ಎಂದು ಬರೆಯಬಹುದು ಏಕೆಂದರೆ ಇದು sin θcos θ XR ಆಗಿರುತ್ತದೆ ಆದ್ದರಿಂದ sin θX cos θR 1√ over R2 X2 ಎಂದಾಗುತ್ತದೆ ಆದ್ದರಿಂದ ಇದು cos θ R√ over X2 X2ಆಗಿದೆ ಇದರೊಂದಿಗೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ V1 4 j 3 and this is V2 6 j 8 ಮತ್ತು V3 2 Volt ಮತ್ತು V 100 Volt ಎಂದು ನೀಡಲಾಗಿದೆ ಮತ್ತು ಇದು V1 V2 V3 ಎಂದು ಭಾವಿಸೋಣ I V Z ಆದ್ದರಿಂದ ಮತ್ತು V 100 Volt ಇರುವುದರಿಂದ ಅಂದರೆ V 100 angle 0 o ಎಂದು ಪರಿಗಣಿಸಬೇಕಾಗುತ್ತದೆ ಇದು rms ಮೌಲ್ಯವಾಗಿದೆ ಮತ್ತು ಇದು ವಿದ್ಯುತ್ ಪ್ರವಾಹ ಆಗಿರುತ್ತದೆ ಆದ್ದರಿಂದ I V Z 100 angle 0 Z1 Z2 Z 3 ಸರಳವಾಗಿ ಅದನ್ನು ಪರಿಹರಿಸಿದಾಗ 7 69 angle 22 6 o ಆಂಪಿಯರ್ ಸಿಗುತ್ತದೆ ಸರಳವಾಗಿ V1 I Z1 ಆಗಿರುತ್ತದೆ ಆದ್ದರಿಂದ I Z ಗುಣಿಸಿದಾಗ 14 j 3 ಅಂದರೆ 38 47 ಕೋನ 59 5 o ಸಿಗುತ್ತದೆ ಅಂತೆಯೇ V2 I 2 Z2ಇದು IZ2 ಗುಣಿಸಿ ಮತ್ತು ಸರಳೀಕರಿಸುವುದರಿಂದ 76 92 angle 30 5 o ಸಿಗುತ್ತದೆ ಅಂತೆಯೇ V3 R I ಆಗಿದ್ದು Z 3 R ಆದ್ದರಿಂದ ಗುಣಿಸಿದಾಗ RI ಆಗಿರುತ್ತದೆ R 2 Ω ಆಗಿರುತ್ತದೆ 38 angle 22 6 o volt ಆಗಿರುತ್ತದೆ V1 V2 V3 ಗಳನ್ನು ಕೂಡಿಸಿದರೆ 100 j volt ಆಗುತ್ತದೆ ಸರ್ಕ್ಯೂಟ್ ಅನ್ನು ನೋಡಿದರೆ ಸರ್ಕ್ಯೂಟ್ ಧ್ರುವೀಯತೆಯು ಆಗಿರುತ್ತದೆ ಉದ್ದೇಶಪೂರ್ವಕವಾಗಿ ನಾನು ಇದನ್ನು ಇಲ್ಲಿ ಗುರುತಿಸಿಲ್ಲ ಈ ಉಪನ್ಯಾಸ ತರಗತಿಯಲ್ಲಿ ಎಂದು ಪರಿಗಣಿಸಬಹುದು ಆದ್ದರಿಂದ ಇದು ಈ ರೀತಿ ಚಲಿಸುತ್ತಿದೆ ಮತ್ತು ಧ್ರುವೀಯತೆಯನ್ನು ಎಂದು ಗುರುತಿಸಿ ಆದ್ದರಿಂದ ಇದು ಆಗಿದೆ ಇದು ಒಂದು ಮತ್ತು KVL ಅನ್ನು ಅನ್ವಯಿಸಿದರೆ ಇದು V1 V2 V3 V ಆಗಿರುತ್ತದೆ ಆದರೆ ಇದು ಫೇಸರ್ ಮೊತ್ತ ಎಂದು ನೆನಪಿಡಿ ಬರೀ ಪರಿಮಾಣವನ್ನು ಸೇರಿಸಬೇಡಿ ಅದು ಎಂದಿಗೂ ಫೇಸರ್ ಮೊತ್ತದ ಫಲಿತಾಂಶವನ್ನು ಕೊಡುವುದಿಲ್ಲ ಆದ್ದರಿಂದ ಈ ಎಲ್ಲಾ ಕಡೆಗಳಲ್ಲಿ ಕೋನವನ್ನು ಪರಿಗಣಿಸಬೇಕು ಆದ್ದರಿಂದ 100 Volt ಅನ್ನು ಪರಿಶೀಲಿಸಿದರೆ ಬಾಣ ಚಿಹ್ನಇದ್ದರೂ ಇಲ್ಲದಿದ್ದರೂ ಇದು ಫೇಸರ್ ಮೊತ್ತವಾಗಿದೆ P 1 I 1 2 R1 ಅಂದರೆ 237 ವ್ಯಾಟ್ ಆಗಿದೆ ಮತ್ತು P 2 I 2 R2 ಆಗಿದ್ದು R2 6 ಮತ್ತು R1 4 ಆದ್ದರಿಂದ ಇದು 355 ವ್ಯಾಟ್ ಆಗುತ್ತದೆ ಮತ್ತು P 3 I 2 R3 118 watt ಆಗುತ್ತದೆ P 1 P 2 P 3 ಅನ್ನು ಸೇರಿಸಿದರೆ ಒಟ್ಟು ಪವರ್ 710 ವ್ಯಾಟ್ ಆಗುತ್ತದೆ V 100 angle 0 I 77 69 ಅನ್ನು ಬಳಸಿದರೆ ಪವರ್ ಫ್ಯಾಕ್ಟರ್ ಕೋನ 22 6 o ಆಗುತ್ತದೆ ಆದ್ದರಿಂದ cos 22 6 o 0 9232 ಇದು ಧನಾತ್ಮಕವಾಗಿದೆ ವೋಲ್ಟೇಜ್ ಕೋನ 0 ಆಗಿದೆ ಆದ್ದರಿಂದ ವಿದ್ಯುತ್ ಮುಂದೆ ಇದೆ ಆದ್ದರಿಂದ P VI cos θ ಎಂದು ಲೆಕ್ಕ ಮಾಡಿದರೆ ಸಹ 710 ವ್ಯಾಟ್ ಫಲಿತಾಂಶ ಸಿಗುತ್ತದೆ ಯಾವುದೇ ರೀತಿಯಲ್ಲಿ ಅದನ್ನು ಸರಿಯಾಗಿ ಮಾಡಬಹುದು ಸರ್ಕ್ಯೂಟ್ನಿಂದ R1 4 Ω R2 6 Ω R3 2 Ω ಇವುಗಳೊಂದಿಗೆ ಈ ಪವರ್ ಅನ್ನು ಲೆಕ್ಕಹಾಕಲಾಗುತ್ತದೆ ಅಂತೆಯೇ VIcos θ ಅನ್ನು ಪಡೆದುಕೊಂಡಿದೆ ಆದ್ದರಿಂದ V I V1 V2 ಮತ್ತು V3 ಅನ್ನು ತೋರಿಸುವ ಫೇಸರ್ ರೇಖಾಚಿತ್ರವನ್ನು ಬರೆಯಿರಿ